ಆದ್ದರಿಂದ ನಾವು ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಈ ಸಂದರ್ಭದಲ್ಲಿ ಈಗ ನಾವು RC ಸರ್ಕ್ಯೂಟ್ ಅನ್ನು ನೋಡುತ್ತಿದ್ದೇವೆ ನಾವು RL ಸರ್ಕ್ಯೂಟ್ ಅನ್ನೂ ನೋಡಬೇಕಾಗಿದೆ ಡಿಸಿ ಭಾಗ ಮುಗಿದ ನಂತರ ನಾವು ಸಿಂಗಲ್ ಫೇಸ್ ಎಸಿ ಸರ್ಕ್ಯೂಟ್ ಗೆ ಹೋಗುತ್ತೇವೆ ಮತ್ತು ನಿಮ್ಮ ಅನುರಣನ ಎಸಿ ಸರ್ಕ್ಯೂಟ್ನಲ್ಲಿ ಗರಿಷ್ಠ ವಿದ್ಯುತ್ ವರ್ಗಾವಣೆ ಅನ್ನು ನೋಡುತ್ತೇವೆ ನಂತರ 3 ಹಂತದ ಸರ್ಕ್ಯೂಟ್ ನಂತರ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ನಂತರ 3 ವಿಷಯಗಳು ಇವೆ ಬಹಳ ದೂರ ಸಾಗಬೇಕು ಆದ್ದರಿಂದ ಡಿಸಿ ಅಸ್ಥಿರ ಮತ್ತು ಎಸಿ ಸರ್ಕ್ಯೂಟ್ಗಾಗಿ ನಾವು ಬಹಳ ಕಡಿಮೆ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಏಕೆಂದರೆ ಇದು ಸಂಕೀರ್ಣ ಸಂಖ್ಯೆಯನ್ನು ಒಳಗೊಂಡಿರುತ್ತದೆ ಮುಂದಿನ ಸಮಸ್ಯೆಗೆ ಬನ್ನಿ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ನೀವು ಈ ಸರ್ಕ್ಯೂಟ್ ಗಾಗಿ ಇದನ್ನು ಕಂಡುಹಿಡಿಯಬೇಕು ನೀವು ಈ ಚಿತ್ರದಲ್ಲಿ VCt ಯನ್ನು ಕಂಡುಹಿಡಿಯಬೇಕು ಸ್ವಿಚ್ ಮುಚ್ಚಿದ ನಂತರ VCt ಅನ್ನು ನಿರ್ಧರಿಸಿ ಆದ್ದರಿಂದ ಸ್ವಿಚ್ ಮುಚ್ಚಲಾಗಿದೆ ಮತ್ತು VC ಯ ಆರಂಭಿಕ ಮೌಲ್ಯ 0 ಅನ್ನು 3 volt ಎಂದು ನೀಡಲಾಗಿದೆ VC 0 3 volt ಇದನ್ನು ನೀಡಲಾಗಿದೆ ಈಗ ಸ್ವಿಚ್ ಮುಚ್ಚಲಾಗಿದೆ ಆದ್ದರಿಂದ ಒಂದು ವೇಳೆ ಸ್ವಿಚ್ ಅನ್ನು ಮುಚ್ಚಲಾಗಿದೆ ಮತ್ತು ನಮ್ಮ ಉದ್ದೇಶ VCt ಯನ್ನು ಕಂಡುಹಿಡಿಯುವದಾಗಿದೆ ಆದ್ದರಿಂದ Vc 0 ಯ ಆರಂಭಿಕ ಮೌಲ್ಯ ತಿಳಿದಿದೆ ನೀವು ಆ Vc ∞ ಯನ್ನು ಮಾತ್ರ ಕಂಡುಹಿಡಿಯಬೇಕು ಆದ್ದರಿಂದ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದ್ದರಿಂದ ಬಹಳ ಸಮಯದ ನಂತರ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದರರ್ಥ ಒಮ್ಮೆ ಸರ್ಕ್ಯೂಟ್ ಅನ್ನು ಈ ರೀತಿ ಚಿತ್ರಿಸಿದರೆ ಇದು 8 volt ಮತ್ತು ಇದು 1 K Ω ಮತ್ತು ಕೆಪಾಸಿಟರ್ ಅನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಇದು ಓಪನ್ ಕೆಪಾಸಿಟರ್ ಮತ್ತು ನಂತರ ಇದು 1 3 K Ω ಮತ್ತು ಇದು ಓಪನ್ ಆಗಿದೆ ಮತ್ತು ಇದರಾದ್ಯಂತ ವೋಲ್ಟೇಜ್ VC ಎಂದು ಭಾವಿಸೋಣ ಅಂದರೆ ವಿದ್ಯುತ್ ಹರಿವು ಈ ರೀತಿ ಹರಿಯುತ್ತದೆ ಏಕೆಂದರೆ ಸ್ಥಿರ ಸ್ಥಿತಿಯಲ್ಲಿ ಅಥವಾ t ∞ ಆದಾಗ ಅಂದರೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದಾಗ ಕೆಪಾಸಿಟರ್ ವೋಲ್ಟೇಜ್ ಅನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ಅದು ವಿದ್ಯುತ್ ಹರಿವು I ಇದ್ದರೆ ಅದನ್ನು i ∞ ಎಂದು ಹೇಳುತ್ತೇನೆ ಏಕೆಂದರೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ ಅದನ್ನು 8 1 13 K Ω ಎಂದು ಬರೆಯುತ್ತೇನೆ ಆದ್ದರಿಂದ ಇದು mA ಆಗಿರುತ್ತದೆ ಆದ್ದರಿಂದ ಇದು 8 1 13 K Ω 83 4 ಅಂದರೆ 6 mA ಆಗಿರುತ್ತದೆ ಆದ್ದರಿಂದ ಇದರರ್ಥ ನೀವು ಇದನ್ನು VC ∞ ಎಂದು ಕರೆಯುವಿರಿ ಆದ್ದರಿಂದ ನಾನು ಇದನ್ನು ನಾನು VC ∞ ಎಂದು ಬರೆಯುತ್ತಿದ್ದೇನೆ ಇದು i ∞ ಮತ್ತು ಈ ಕೆಪಾಸಿಟರ್ ಮತ್ತು ಈ 13K Ω ಪ್ರತಿರೋಧವು ಕೆಪಾಸಿಟರ್ ನೊಂದಿಗೆ ಸಂಪರ್ಕಗೊಳ್ಳುತ್ತದೆ ಆದ್ದರಿಂದ VC ∞ i ∞13K ಅಂದರೆ 6 mA13K ಆಗಿರುತ್ತದೆ ಆದ್ದರಿಂದ ಮೂಲತಃ ಇದು 2 Volt ಆಗಿರುತ್ತದೆ ಆದ್ದರಿಂದ VC ∞ 2 Volt ಆಗಿರುತ್ತದೆ ಏಕೆಂದರೆ 6 ಅದು mAಮತ್ತು ಇದು K Ω ಆದ್ದರಿಂದ ಅದು 2 Volt ಆಗಿದೆ ಮತ್ತು ಇನ್ನೊಂದು ವಿಷಯವೆಂದರೆ ಸಮಯ ಸ್ಥಿರಾಂಕವೂ ಇದೆ ನೀವು RThevenin ಅನ್ನು ಈ ಬಿಂದುವಿನಲ್ಲಿ ಮಾತ್ರ ಕಂಡುಹಿಡಿಯಬೇಕು ಏಕೆಂದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು RThevenin ಅನ್ನು ಪಡೆಯಲು ಈ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಮಾಡಲಾಗುತ್ತದೆ ಆದ್ದರಿಂದ ನೀವು RThevenin 1 ⅓1⅓ ಎಂಬುದಾಗಿ ಪಡೆಯುತ್ತೀರಿ ಏಕೆಂದರೆ ಈ 1 K Ω ಮತ್ತು 1 3 ನೇ K ಸಮಾನಾಂತರ ವಾಗಿರುತ್ತವೆ ಆದ್ದರಿಂದ ಇದು 1 ⅓1⅓ ಆಗಿದೆ ಆದ್ದರಿಂದ RThevenin 1 4 K Ω ಮತ್ತು ಕೆಪಾಸಿಟರ್ 2 microFarad ಆಗಿದೆ ಆದ್ದರಿಂದ ಸಮಯ ಸ್ಥಿರಾಂಕ tau C RThevenin ಆಗಿದೆ ಆದ್ದರಿಂದ ಇದು 2 microFarad ಅಂದರೆ 2 10 6 ಮತ್ತು ಇದು 14 KΩ ಆಗಿರುತ್ತದೆ ಆದ್ದರಿಂದ ಇದು 14 10 3 ಆಗಿರುತ್ತದೆ ಲೆಕ್ಕಾಚಾರವನ್ನು ನಂತರ ತೋರಿಸಲಾಗುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಇದು ಸರ್ಕ್ಯೂಟ್ ಆಗಿದೆ ಆದ್ದರಿಂದ RThevenin 1 4 KΩ ಆಗಿದೆ ಅದನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಾನು ನಿಮಗೆ ಹೇಳಿದೆ ಎಲ್ಲವೂ ಇಲ್ಲಿದೆ ನಾನು ನಿಮಗೆ ಹೇಳಿದ್ದೇನೆಂದರೆ CRThevenin½10 3 second ಇರುತ್ತದೆ ಮತ್ತು VC ∞ ಇದನ್ನು ಸಹ ಲೆಕ್ಕಹಾಕಲಾಗಿದೆ ಇದು 2 Volt ಆಗಿದೆ ಆದ್ದರಿಂದ ಇವುಗಳು VCt ಯ ಸಾಮಾನ್ಯ ಸೂತ್ರವನ್ನು ಬದಲಿಸಿ VCt VC ∞ VC 0 VC ∞ e t τ ಈ ಪ್ರಮಾಣಿತ ಸೂತ್ರವನ್ನು ಬಳಸುತ್ತವೆ ಆದ್ದರಿಂದ VC ∞ 2 Volt VC 0 3 Volt VC ∞ 2 τ12000 ಎಂದು ಬದಲಿಸಿ ಮತ್ತು ನೀವು e 2000t ಅನ್ನು ಪಡೆಯುತ್ತೀರಿ ಆದ್ದರಿಂದ t0 ಆದಾಗ VCt 2 e 2000t ಆಗಿರುತ್ತದೆ ಆದ್ದರಿಂದ ಇದು ಉತ್ತರವಾಗಿದೆ ಮುಂದಿನ ಸರ್ಕ್ಯೂಟ್ ಆಕೃತಿ 46 ರಲ್ಲಿ ತೋರಿಸಿದೆ ಸರ್ಕ್ಯೂಟ್ ನಲ್ಲಿ ಸ್ವಿಚ್ ದೀರ್ಘಕಾಲದವರೆಗೆ A ಸ್ಥಾನದಲ್ಲಿದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಇದು ದೀರ್ಘಕಾಲ A ಸ್ಥಾನದಲ್ಲಿದ್ದ ಸರ್ಕ್ಯೂಟ್ ಆಗಿದೆ t 0 ನಲ್ಲಿ B ಸ್ಥಾನಕ್ಕೆ ಸ್ವಿಚ್ ತ್ವರಿತವಾಗಿ ಚಲಿಸುತ್ತದೆ VCt V 0 t i 0 t ಹಾಗೂ b ಭಾಗದಲ್ಲಿ 60 KΩ ರೋಧಕದಲ್ಲಿ ಪ್ರಸರಣವಾದ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯಬೇಕು ಈ ಸ್ವಿಚ್ A ಸ್ಥಾನದಲ್ಲಿ ದೀರ್ಘಕಾಲ ಇತ್ತು ನಂತರ ಅದು t 0 ನಲ್ಲಿ A ಯಿಂದ B ಗೆ ಚಲಿಸುತ್ತದೆ ಆದ್ದರಿಂದ ನೀವು VCt V 0 t i 0 t ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು VCt ಅಂದರೆ ಕೆಪಾಸಿಟರ್ ನ ವೋಲ್ಟೇಜ್ ಇದು i 0 t ಮತ್ತು ಇದು 2 40 KΩ ನ ವೋಲ್ಟೇಜ್ V 0 t ಆಗಿದೆ ಆದ್ದರಿಂದ ನೀವು VCt V 0 t i 0 t ಈ ಎಲ್ಲಾ ವಿಷಯಗಳನ್ನು ಪಡೆಯಬೇಕು ಈಗ ಈ ಸ್ಥಾನದಲ್ಲಿ ಸ್ವಿಚ್ ದೀರ್ಘಕಾಲ ಇತ್ತು ಸ್ವಿಚ್ ದೀರ್ಘಕಾಲದಿಂದ ಒಂದು ಸ್ಥಾನದಲ್ಲಿದೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಡಿಸಿ ಆಗಿದ್ದು ಅದು ದೀರ್ಘಕಾಲದಿಂದ ತೆರೆದಿತ್ತು ಆದ್ದರಿಂದ ಇಲ್ಲಿ ಕೆಪಾಸಿಟರ್ ಓಪನ್ ಆಗಿದೆ ನನ್ನ ಪ್ರಕಾರ ಈ ಎಡಭಾಗ ಸ್ಥಿರ ಸ್ಥಿತಿಯಲ್ಲಿದೆ ಆದ್ದರಿಂದ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿತ್ತು ಆದ್ದರಿಂದ ಸ್ವಾಭಾವಿಕವಾಗಿ VC 0 100 Volt VC 0 ಎಂದು ತೆಗೆದುಕೊಳ್ಳಿ ಏಕೆಂದರೆ A ಸ್ಥಾನದಿಂದ B ಗೆ ಸ್ವಿಚ್ ಚಲಿಸುವಾಗ ಕೆಪಾಸಿಟರ್ ನ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ VC 0 ಇದು 100 Volt ಆಗಿರುತ್ತದೆ ಏಕೆಂದರೆ ಸ್ವಿಚ್ ದೀರ್ಘಕಾಲದವರೆಗೆ A ಸ್ಥಾನದಲ್ಲಿತ್ತು ಅಂದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ನೇರವಾಗಿ VC 0 VC 0 100 volt ಆಗಿರುತ್ತದೆ ಆದ್ದರಿಂದ ಮತ್ತೆ ಮತ್ತೆ ಹೇಳುತ್ತಿಲ್ಲ ಇದು ನಿಮಗೆ ಅರ್ಥವಾಗುವಂತಹದ್ದಾಗಿದೆ ಈಗ t 0 ಆದಾಗ ಸ್ವಿಚ್ A ನಿಂದ B ಗೆ ಚಲಿಸುತ್ತದೆ ಈ 240 KΩ ಮತ್ತು 60 KΩ ಸಮಾನಾಂತರವಾಗಿರುತ್ತದೆ ಈಗ RThevenin 32 24060 240 60 ಆಗಿರುತ್ತದೆ ಅದು 80 KΩ ಮತ್ತು ಕೆಪಾಸಿಟರ್ 0 5 microFarad ಆದ್ದರಿಂದ tau C RThevenin 0 04 second ಆಗಿದೆ ಈ ಚಿತ್ರವನ್ನು ನೀವು ಪರಿಶೀಲಿಸಿದರೆ ಅದು ಮೂಲ ಮುಕ್ತ ಸರ್ಕ್ಯೂಟ್ ಆಗಿದೆ ನೀವು ಅದನ್ನು ಗಮನಿಸಿದರೆಯಾವುದೇ ಮೂಲವಿಲ್ಲ ಮತ್ತು ಈ ಕೆಪಾಸಿಟರ್ ಅನ್ನು 100 volt ವರೆಗೆ charge ಮಾಡಲಾಗುತ್ತದೆ ಮತ್ತು t ∞ ಆದಾಗ ಎಲ್ಲಾ ಶಕ್ತಿಯು ಪ್ರತಿರೋಧಕದಲ್ಲಿ ಪ್ರಸರಣಗೊಳ್ಳುತ್ತದೆ ಆದ್ದರಿಂದ ಇದು ಮೂಲತಃ ಮೂಲ ಮುಕ್ತ ಸರ್ಕ್ಯೂಟ್ ಆಗಿದೆ ಅಂದರೆ VC ∞ 0 ಆಗಿರುತ್ತದೆ ಏಕೆಂದರೆ ಸರ್ಕ್ಯೂಟ್ನಲ್ಲಿ ಯಾವುದೇ ಮೂಲವಿಲ್ಲ ಇದು ಕೆಪಾಸಿಟರ್ ಮಾತ್ರ ಆರಂಭದಲ್ಲಿ ಇದನ್ನು 100 volt ವರೆಗೆ charge ಮಾಡಲಾಗುತ್ತದೆ ಆದ್ದರಿಂದ ಯಾವುದೇ ಡಿಸಿ ವೋಲ್ಟೇಜ್ ಮೂಲವಿಲ್ಲ ಆದ್ದರಿಂದ VC ∞ 0 ಆಗಿದೆ ಏಕೆಂದರೆ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಪ್ರತಿರೋಧಕದಲ್ಲಿ ಪ್ರಸರಣಗೊಳ್ಳುತ್ತದೆ ಈ ಸರ್ಕ್ಯೂಟ್ ಮೂಲ ಮುಕ್ತ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ VC ∞ 0 ಆಗಿರುತ್ತದೆ ಆದ್ದರಿಂದ ಈಗ ಸಾಮಾನ್ಯ ಸೂತ್ರವು VCt VC ∞ VC 0 VC ∞ e t τ ಆಗಿರುತ್ತದೆ VC ∞ 0 ಆದ್ದರಿಂದ ಇದರರ್ಥ VC and VC 0 100 ಆಗಿರುತ್ತದೆ ಆದ್ದರಿಂದ t 0 ಗಿಂತ ಹೆಚ್ಚಾದಾಗ VCt 100 e 25 t ಆಗಿರುತ್ತದೆ ಈಗ ನೀವು V 0 t ಈ ವಿಷಯಕ್ಕೆ ಬಂದರೆ V 0 t VCt8040 ಆಗಿರುತ್ತದೆ ಈಗ VCt ತಿಳಿದಿದೆ ನೀವು V0 t ಅನ್ನು ಕಂಡುಹಿಡಿಯಬೇಕು ಈಗ ಪ್ರಶ್ನೆಯೆಂದರೆ ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಇದನ್ನು ನೋಡಿ V 0 t VCt8040 ಎಂದು ಹೇಳಬಹುದು ಆದ್ದರಿಂದ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಈ 240 ಮತ್ತು 60 ಮತ್ತು ಸಮಾನಾಂತರವಾಗಿವೆ ಮತ್ತು ಇದು 32 ಆಗಿದೆ ಆದ್ದರಿಂದ RThevenin 32 48 ಒಟ್ಟು 80 K ಆಗಿದೆ ಆದ್ದರಿಂದ ನೀವು ಇದನ್ನು ಪರಿಶೀಲಿಸಿದರೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಈಗ ಈ ಭಾಗವನ್ನು ನೀವು ಗಮನಿಸಿದರೆ V 0 t VCt8040 ಆಗಿದೆ ಆದ್ದರಿಂದ ಇದು 60e 25 t ಆಗಿರುತ್ತದೆ ಆದ್ದರಿಂದ t 0 ಗಿಂತ ಆದಾಗ ವಿದ್ಯುತ್ ಪ್ರವಾಹ i 0 t V 0 t 60 ಆಗಿರುತ್ತದೆ ನೀವು ಮೂಲ ಸರ್ಕ್ಯೂಟ್ಗೆ ಬಂದರೆ ಇದು i 0 t ಇದು 60 ಮತ್ತು ಇದು ವಾಸ್ತವವಾಗಿ i 0 t ಇದು i 0 ಮತ್ತು ಈ ಕೆಪಾಸಿಟರ್ ಇಲ್ಲಿದೆ ಈ 240 ಮತ್ತು 60 ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇದು VCt 60 K Ω milliampere ಆಗಿರುತ್ತದೆ ಆದ್ದರಿಂದ i 0 t V 0 t 60 10 3 ಆಗಿರುತ್ತದೆ ಅದು t0 ಆದಾಗ e 25 milliampere ಆಗಿರುತ್ತದೆ ಈಗ ಒಟ್ಟು 60 K Ω ರೋಧಕದಲ್ಲಿ ಪ್ರಸರಣವಾದ ಪವರ್ P i 02 R 60 e 50 10 3 ಆಗಿದೆ ಅಂದರೆ t 0 ಗಿಂತ ದೊಡ್ಡದಾದಾಗ ಇದು 60 e 50 milliwatt ಆಗಿದೆ ಈಗ 60 K Ω ರೋಧಕದಲ್ಲಿ ಪ್ರಸರಣವಾದ ಶಕ್ತಿಯೆಂದರೆ ನೀವು i 02 t R ನ ಏಕೀಕರಣವನ್ನು 0 ರಿಂದ ∞ ವರೆಗೆ ತೆಗೆದುಕೊಳ್ಳಬೇಕು ಆದ್ದರಿಂದ i 0 t e 25t ಇದನ್ನು ಏಕೀಕರಣಗೊಳಿಸಿ ಸರಳೀಕರಿಸಿದರೆ ನೀವು 1 2 milli joule ಎಂಬ ಉತ್ತರ ಪಡೆಯುತ್ತೀರಿ ಮುಂದೆ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ ಆಕೃತಿ 48 ರಲ್ಲಿ ಸ್ವಿಚ್ ಅನ್ನು t 0 ನಲ್ಲಿ ಮುಚ್ಚಲಾಗಿದೆ VC 0 0 ಎಂದು ನೀಡಿದರೆ t0 ಆದಾಗ ವಿದ್ಯುತ್ ಹರಿವು i ಅನ್ನು ನಿರ್ಧರಿಸಿ ಆರಂಭದಲ್ಲಿ ಸ್ವಿಚ್ ಮುಕ್ತವಾಗಿತ್ತು ಮತ್ತು ಕೆಪಾಸಿಟರ್ ವೋಲ್ಟೇಜ್ ನ ಆರಂಭಿಕ ಮೌಲ್ಯ 0 ಆಗಿದೆ ಸ್ವಿಚ್ ಮುಚ್ಚಿದಾಗ t 0 ಗಿಂತ ದೊಡ್ಡದಾದಾಗ i ಅನ್ನು ನಿರ್ಧರಿಸಬೇಕು ಆ ಸಂದರ್ಭದಲ್ಲಿ ಈ ಸ್ವಿಚ್ ಮುಚ್ಚಿದ ತಕ್ಷಣ ಏನಾಗುತ್ತದೆ ನೀವು ಸ್ವಿಚ್ ಅನ್ನು ಮುಚ್ಚಿದ ತಕ್ಷಣ ಕೆಪಾಸಿಟರ್ ಶಾರ್ಟ್ ಸರ್ಕ್ಯೂಟ್ ನಂತೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಸ್ವಲ್ಪ ತಿಳುವಳಿಕೆ ಅಗತ್ಯವಿದೆ ಸ್ವಿಚ್ ಅನ್ನು t 0 ನಲ್ಲಿ ಮುಚ್ಚಲಾಗಿದೆ ಎಂದು ಭಾವಿಸಲಾಗಿದೆ ಅಂದರೆ ಆರಂಭದಲ್ಲಿ ಸ್ವಿಚ್ ಮುಕ್ತವಾಗಿತ್ತು ಈಗ ಸ್ವಿಚ್ ಅನ್ನು t 0 ನಲ್ಲಿ ಮುಚ್ಚಲಾಗಿದೆ ಅಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಈ 20 milliampere ವಿದ್ಯುತ್ ಹರಿವು ಇದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ವಿದ್ಯುತ್ ಈ ರೀತಿಯಾಗಿ ಹರಿಯುತ್ತದೆ ಮತ್ತು ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಈ ಪ್ರಾರಂಭದ ಸ್ಥಾನ ಇದು ಇದು ಇದು ಇದು ಎಲ್ಲವೂ ಸಾಮಾನ್ಯ ಟರ್ಮಿನಲ್ ಗೆ ಕೂಡಿವೆ ಆದ್ದರಿಂದ 60 K Ω ಮತ್ತು 6 K Ω ಸಮಾನಾಂತರವಾಗಿರುತ್ತವೆ ಮತ್ತು ಆ ಸಂದರ್ಭದಲ್ಲಿ V1 ಮತ್ತು i 3 ಗಳನ್ನು ಕಂಡುಹಿಡಿಯಬೇಕು ಇಲ್ಲಿ ನೋಡಲ್ ವಿಶ್ಲೇಷಣೆ ಅಗತ್ಯವಿದೆ ಆದ್ದರಿಂದ ನೀವು ಸ್ವಿಚ್ ಅನ್ನು ಮುಚ್ಚಿದ ತಕ್ಷಣ ಈ ಆರಂಭಿಕ i ಮೌಲ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಕೆಪಾಸಿಟರ್ ನ ಶಾರ್ಟ್ ಸರ್ಕ್ಯೂಟಿಂಗ್ ಕ್ರಿಯೆಯನ್ನು ನೋಡೋಣ ಆದ್ದರಿಂದ i0 ಏನಾಗುತ್ತದೆ ಆದ್ದರಿಂದ ಮೊದಲು ನೀವು 100 V ಅನ್ನುನೋಡುತ್ತೀರಿ ಮೊದಲು ನೀವು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು ನೀವು ಅದನ್ನು ಹೇಗೆ ಮಾಡುತ್ತೀರಿ ಇದು ಶಾರ್ಟ್ ಸರ್ಕ್ಯೂಟ್ ಎಂದು ಭಾವಿಸೋಣ ಇದು ಶಾರ್ಟ್ ಸರ್ಕ್ಯೂಟ್ ಅಂದರೆ 6 KΩ ಮತ್ತು 60 KΩ ಸಮಾನಾಂತರವಾಗಿರುತ್ತವೆ ಇದರೊಂದಿಗೆ 40 KΩ ಸರಣಿಯಲ್ಲಿದೆ ಅಂದರೆ 40 6 60 6 60 ಇದು ನೀವು ಕರೆಯುವ ಒಟ್ಟು ಮೊತ್ತವಾಗಿದೆ ಇದು ಪ್ರತಿರೋಧದ ಒಟ್ಟು ಮೌಲ್ಯವಾಗಿದೆ ಇದು ಶಾರ್ಟ್ ಆಗಿದೆ ಇದರರ್ಥ ಇವು ಸಮಾನಾಂತರವಾಗಿರುತ್ತವೆ ಇದರರ್ಥ ನಾನು ಇದರ ಸಮಾನ ಸರ್ಕ್ಯೂಟ್ ಅನ್ನು ಚಿತ್ರಿಸಿದರೆ ನಾನು ಕೇವಲ ಒಂದು 100 volt ಮೂಲವನ್ನು ಹೊಂದಿದ್ದೇನೆ ಮತ್ತು ಒಂದು ಪ್ರತಿರೋಧವು ಈ ರೀತಿಯಾಗಿದೆ ಈ ಭಾಗವನ್ನು ಮರೆತುಬಿಡಿ ನಾನು ಕೇವಲ ಈ ಭಾಗವನ್ನು ಪರಿಗಣಿಸುತ್ತೇನೆ ಆದ್ದರಿಂದ ಆ ಸಂದರ್ಭದಲ್ಲಿ ವಿದ್ಯುತ್ ಹರಿಯುತ್ತಿದೆ ಈ ಮೌಲ್ಯವು ಈ 100 40 660660 ಇರುತ್ತದೆ ಇದನ್ನೇ ನೀವು ಮೂಲದಿಂದ ಹೊರಬರುವ ವಿದ್ಯುತ್ ಹರಿವು ಎಂದು ಕರೆಯುತ್ತೀರಿ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ನಂತರ ಇದು ವಿದ್ಯುತ್ ಹರಿವು ಮತ್ತು ಇದು ವಿದ್ಯುತ್ ಹರಿವು ವಿಭಾಗ i 0 ವಿದ್ಯುತ್ ಹರಿವು ವಿಭಾಗ 100 40 660660 6660 milliampere ಆಗುತ್ತದೆ ಆ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಇದು ಒಟ್ಟು i ವಿದ್ಯುತ್ ಹರಿವು ವಿದ್ಯುತ್ ಹರಿವು ವಿಭಾಗ 660 ಆಗಿದೆ ಈ i0 20 milliampere ಆಗುತ್ತದೆ ನನ್ನ ಪ್ರಕಾರ ಅದನ್ನು ಚಿತ್ರಿಸಲು ನನಗೆ ಇಲ್ಲಿ ಹೆಚ್ಚು ಸ್ಥಳವಿಲ್ಲ ಆದರೆ ನಾನು ನಿಮಗೆ ಹೇಳುತ್ತೇನೆ ಅದರಂತೆ ನೀವು ಅನುಸರಿಸುತ್ತೀರಿ ಎಂದು ಭಾವಿಸುತ್ತೇನೆ ಇದು ಆಗಿದೆ ಇದು ನನ್ನ 100 volt ಆಗಿದೆ ಮತ್ತು ಇದು 40 KΩ ಮತ್ತು ಈ ರೀತಿಯಲ್ಲಿ ಇದು ಶಾರ್ಟ್ ಆಗಿದೆ ಮತ್ತು ಈ ಎರಡೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇದು 60 KΩ ಮತ್ತು ಇದು ನನ್ನ 6 KΩ ಆಗಿದೆ ಇದರರ್ಥ ನೀವು ಇದಕ್ಕೆ ಸಮನಾದ ಸಮಾನಾಂತರವನ್ನು ತೆಗೆದುಕೊಂಡರೆ ಇದು 40 60 6606 ಆಗಿರುತ್ತದೆ ಅದು ಏನೇ ಇರಲಿ ಅಂದರೆ ಕೇವಲ ಈ ಭಾಗದ ಸಮಾನ ಸರ್ಕ್ಯೂಟ್ ಇದು 100 volt ಮತ್ತು ಇದು ಆ ಪ್ರತಿರೋಧ ಅದು ಏನೇ ಬಂದರೂ ಈ ವಿದ್ಯುತ್ ಹರಿವು i ಅನ್ನು ನೀವು ಕಂಡುಕೊಳ್ಳುತ್ತೀರಿ ಇದು ಮೂಲದಿಂದ ಬರುವ ಒಟ್ಟು ವಿದ್ಯುತ್ ಹರಿವು ಆಗಿರುತ್ತದೆ ಈ 100 volt ಅನ್ನು 40 6 60 6 60 ರಿಂದ ಭಾಗಿಸಿ i ಇದು ಇಲ್ಲಿರುವ ಒಟ್ಟು ವಿದ್ಯುತ್ ಹರಿವು ಆಗಿರುತ್ತದೆ ಆದ್ದರಿಂದ ಒಮ್ಮೆ ಇದನ್ನು ಮಾಡಿದ ನಂತರ ಒಮ್ಮೆ ಇದು ತಿಳಿದರೆ ಈ ವಿದ್ಯುತ್ ಹರಿವು i ಮತ್ತು ಇದು i 0 ಆಗಿರುತ್ತದೆ ಈ ಸ್ವಿಚ್ ಅನ್ನು ಮುಚ್ಚಿದಾಗ ಆ ಸಮಯದಲ್ಲಿi 0 ಅನ್ನು ಕಂಡುಹಿಡಿಯಬೇಕು ಇದರರ್ಥ ಇದು ಒಟ್ಟು ವಿದ್ಯುತ್ ಪ್ರವಾಹ i ಇದು i0 ಮತ್ತು ಈ 6 ಮತ್ತು 60 ಸಮಾನಾಂತರವಾಗಿರುತ್ತದೆ ಆದ್ದರಿಂದ i 0 ಇದು ವಾಸ್ತವವಾಗಿ 6 60 ಆಗುತ್ತದೆ ಆದ್ದರಿಂದ ಸಮಯವನ್ನು ಉಳಿಸಲು ನಾನು ಅದನ್ನು ನೇರವಾಗಿ ಮಾಡಿದ್ದೇನೆ 2 milliampere ಆಗಿದೆ ಈಗ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಿರುವುದರಿಂದ ನೋಡಲ್ ವಿಶ್ಲೇಷಣೆಯ ಮೂಲಕ ಕೆಪಾಸಿಟರ್ ಅನ್ನು ಓಪನ್ ಸರ್ಕ್ಯೂಟ್ ಎಂದು ಪರಿಗಣಿಸಬಹುದು ಈಗ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ ಈಗ ಅದು ತ್ವರಿತವಾಗಿ ಮುಚ್ಚಲ್ಪಟ್ಟಿದೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಇದರರ್ಥ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿದೆ ಆ ಸಂದರ್ಭದಲ್ಲಿ ಇದು ಓಪನ್ ಸರ್ಕ್ಯೂಟ್ ಆದಾಗ ಈ V 1 ಅನ್ನು ನೀವು ಸ್ಥಿರ ಸ್ಥಿತಿಯ V 1 ∞ ಎಂದು ಬರೆಯಬಹುದು ಅಂತೆಯೇ ಈ ನೋಡಲ್ ವಿಶ್ಲೇಷಣೆ i 3 ಇದನ್ನು i 3 ∞ ಎಂದು ಅನ್ವಯಿಸಬೇಕು ಇದರರ್ಥ ಸ್ಥಿರ ಸ್ಥಿತಿಯಲ್ಲಿ ಅದನ್ನು ತಲುಪಲಾಗುತ್ತದೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ ನೀವು KCL ಅನ್ವಯಿಸಿ ನೋಡಲ್ ವಿಶ್ಲೇಷಣೆಯನ್ನು ಮಾಡಿದಾಗ ಸಮಸ್ಯೆ ಪರಿಹರಿಸಬಹುದು ಆದ್ದರಿಂದ ನಾನು KCL ಅನ್ವಯಿಸಿ ಆ ಸಮೀಕರಣಗಳನ್ನು ಬರೆಯುತ್ತಿದ್ದೇನೆ ಆ 2 ನೋಡ್ ನಲ್ಲಿ KCL ಅನ್ವಯಿಸಿ ಮತ್ತು ನೀವು V 1 ∞ ಮತ್ತು i 3 ∞ ಗಳಿಂದ ಕೂಡಿದ 2 ಸಮೀಕರಣಗಳನ್ನು ಪಡೆಯುತ್ತೀರಿ ನೀವು ಸ್ವಂತವಾಗಿ ಸಮೀಕರಣವನ್ನು ಬರೆಯಬಹುದು ನೀವು ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿದ್ದೀರಿ ಆದ್ದರಿಂದ ಮತ್ತಷ್ಟು ವಿವರಿಸುವ ಅಗತ್ಯವಿಲ್ಲ ನೀವು ಆ 2 ಸಮೀಕರಣವನ್ನು ಪಡೆಯುತ್ತೀರಿ ಮತ್ತು 2 ಸಮೀಕರಣಗಳನ್ನು ಪರಿಹರಿಸಿದಾಗ 62 67 ಅನ್ನು ಪಡೆಯುತ್ತೀರಿ ನೆನಪಿಡಿ ಈ ವೋಲ್ಟೇಜ್ ಪರಿಗಣಿಲಾಗಿದೆ ಮತ್ತು ಈ ವಿದ್ಯುತ್ ಹರಿವು 20 milliampere ಆಗುತ್ತದೆ ಎಲ್ಲವೂ K Ω ಆದ್ದರಿಂದ milliampere ಆಗಿದೆ ಅದಕ್ಕಾಗಿಯೇ 10 3 ರಿಂದ ಗುಣಿಸುವುದಿಲ್ಲ ಅದಕ್ಕಾಗಿಯೇ ನೀವು ಬರೆದಿರುವ ಸಮೀಕರಣದಿಂದ V 1 ∞ 62 67 volt ಎಂದು ಪಡೆಯುತ್ತೀರಿ ಆದ್ದರಿಂದ i ∞ V 1 ∞60 K Ω V 1 ∞60 10 3 Ω ಆಗಿರುತ್ತದೆ ನೀವು ಈ i ∞ ಗೆ ಬಂದರೆ ಇದು ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ V 1 ∞ ಮತ್ತು i 3 ∞ ಇವೆರಡೂ ನೋಡಲ್ ವೋಲ್ಟೇಜ್ ಆಗಿರುತ್ತವೆ ಆದ್ದರಿಂದ i ∞ V 1 ∞60 1 04 milliampere ಆಗಿರುತ್ತದೆ ಈಗ Thevenin ಗಾಗಿ ಒಂದು ತಿದ್ದುಪಡಿಯನ್ನು ನಾನು ಇಲ್ಲಿ ಮಾಡಬೇಕಾಗಿದೆ ಈಗ ಅಸ್ಥಿರ ಪ್ರತಿಕ್ರಿಯೆ ಯನ್ನು ಕಂಡುಹಿಡಿಯಲು ಕೆಪಾಸಿಟರ್ ತುದಿಗ ಳಲ್ಲಿನ Thevenin ಪ್ರತಿರೋಧವು ಈಗ ಇಲ್ಲಿದೆ ನೀವು RThevenin ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಎರಡರ ನಡುವೆ ನೀವು ಅದನ್ನು ಕಂಡುಹಿಡಿಯಬೇಕು ಇದು ಶಾರ್ಟ್ ಮತ್ತು ಇದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಬಲಗಡೆಗೆ ಇದು 40 20 60 K Ω ಆಗಿರುತ್ತದೆ ಇದು ಅಡಿಯಲ್ಲಿರುವುದರಿಂದ ನೀವು RThevenin ಅನ್ನು ಕಂಡುಹಿಡಿಯಲು ಬಯಸುತ್ತೀರಿ ಆದ್ದರಿಂದ ಇದು ಹೋಗಬೇಕು ಏಕೆಂದರೆ ಇದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಈ ಭಾಗವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ 40 K Ω ಮತ್ತು 60 K Ω ಈ ಸರಣಿಯಲ್ಲಿರುವ 6 K Ω ಗೆ ಸಮಾನಾಂತರವಾಗಿರುತ್ತವೆ ಅಂದರೆ ಎಡಭಾಗ ಇದು 6 40 60 40 60 ಎಂದಾಗುತ್ತದೆ ಅಂದರೆ ಈ ಭಾಗವು 6 40 parallel to 60 ಆಗಿರುತ್ತದೆ ಇದು ಈ ಕಡೆ ಆಗಿರುತ್ತದೆ ಆದ್ದರಿಂದ ಈ ಭಾಗ ಮತ್ತು ಈ ಭಾಗ ಮತ್ತು ಈ ಎಲ್ಲಾ ಸಂಯೋಜನೆಯು ಈ 60 ಗೆ ಸಮಾನಾಂತರವಾಗಿರುತ್ತದೆ ಮತ್ತು ನೀವು ಸಮಾನ RThevenin ಅನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇಲ್ಲಿ ಒಂದು ಬರವಣಿಗೆಯ ದೋಷವಿದೆ ಆದ್ದರಿಂದ ಇಲ್ಲಿ ಈ ಆವರಣ ಚಿಹ್ನೆ ಇರಬಾರದು ಆದ್ದರಿಂದ 6 40 ಮತ್ತು 60 ಆ 40 20 ಗೆ ಸಮಾನಾಂತರವಾಗಿರುತ್ತವೆ ಅದು 20 KΩ ಬರುತ್ತದೆ ಆದ್ದರಿಂದ ಇದು ತಿದ್ದುಪಡಿಯಾಗಿದೆ ಆದ್ದರಿಂದ tau CRThevenin ಇದು 1 second ಆಗುತ್ತದೆ ಆದ್ದರಿಂದಈ ಸಂಬಂಧವನ್ನು ಬಳಸಿಕೊಂಡು ನೀವು ಇದನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ನೀವು ಅದನ್ನು ಪಡೆಯುತ್ತೀರಿ ಆದರೆ ನೇರವಾಗಿ ನಾನು ಅದೇ i t i ∞ i 0 i ∞ e t 𝜏 ಸಾಮಾನ್ಯೀಕರಣ ಅಭಿವ್ಯಕ್ತಿಯನ್ನು ಬರೆಯುತ್ತಿದ್ದೇನೆ I0 ಅನ್ನು ನೀವು 0 2 ಎಂದು ಲೆಕ್ಕ ಹಾಕಿದ್ದೀರಿ ಮತ್ತು i ∞ 1 ಆದ್ದರಿಂದ ಇದು i t 1 04 1 24 e t 1 milliampere ಎಂದಾಗುತ್ತದೆ ಇದನ್ನೇ ನೀವು t0 ಆದಾಗ 40 ಎಂದು ಕರೆಯುತ್ತೀರಿ ಇದು i ಗೆ ಉತ್ತರವಾಗಿದೆ ಇನ್ನೊಂದು ಸಮಸ್ಯೆಯನ್ನು ಆಕೃತಿ 49 ರಲ್ಲಿ ನೋಡೋಣ ಈ ಸ್ವಿಚ್ t 0 second ನಲ್ಲಿ ಮುಚ್ಚಲ್ಪಡುತ್ತದೆ t0 ಆದಾಗ VCt ಮತ್ತು i t ನಿರ್ಧರಿಸಬೇಕು VC 0 100 volt ಎಂದು ನೀಡಲಾಗಿದೆ VC t ಕೆಪಾಸಿಟರ್ ನ ವೋಲ್ಟೇಜ್ ಆಗಿದೆ ಆರಂಭಿಕ ವೋಲ್ಟೇಜ್ VC 0 ಎಂದು ನೀಡಲಾಗಿದೆ ಆರಂಭದಲ್ಲಿ ಸ್ವಿಚ್ ತೆರೆದಿತ್ತು ಈಗ ನೀವು ಆ ಸ್ವಿಚ್ ಅನ್ನು ಮುಚ್ಚಿದ ತಕ್ಷಣ ಮತ್ತು ನೀವು 2 ವಿಷಯಗಳನ್ನು ಕಂಡುಹಿಡಿಯಬೇಕು ಎಂದು ಭಾವಿಸೋಣ ಒಂದು VC ∞ ಎಂದರೇನು ಈಗ ಪರಿಹಾರಕ್ಕಾಗಿ ಹೋಗುವ ಮೊದಲು ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದೆ ಎಂದು ಭಾವಿಸೋಣ ಆದ್ದರಿಂದ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೆಪಾಸಿಟರ್ ನ ವೋಲ್ಟೇಜ್ VC ∞ ಎಂದು ಬರೆಯಬಹುದು ಏಕೆಂದರೆ ಕೆಪಾಸಿಟರ್ ಇದು 22 5 millifarad ಆಗಿದೆ ಆ ಸಂದರ್ಭದಲ್ಲಿ ಈ ಕೆಪಾಸಿಟರ್ ಗೆ ಏನಾಗುತ್ತದೆ ಈ ಭಾಗವು ತೆರೆದಿರುತ್ತದೆ ಆದ್ದರಿಂದ ಮೊದಲು ನೀವು ಪ್ರಸ್ತುತ ವಿದ್ಯುತ್ ಹರಿವು ಅನ್ನು ಕಂಡುಹಿಡಿಯಿರಿ ಆದ್ದರಿಂದ i 30040 60 3 ampere ಆಗುತ್ತದೆ ಈ 3 ampere ವಿದ್ಯುತ್ ಈ ಮೂಲಕ ಹರಿಯುತ್ತಿದೆ ಮತ್ತು VC ∞ ಇದು V ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ರೋಧಕ 60 ಯಲ್ಲಿರುವ ವೋಲ್ಟೇಜ್ ಆಗಿದೆ ಆದ್ದರಿಂದ Vc ∞ ಏಕೆಂದರೆ ಇದು ಈ ಭಾಗ ಓಪನ್ ಆಗಿದೆ ಆದ್ದರಿಂದ ಅಲ್ಲಿ ಏನೂ ಹರಿಯುತ್ತಿಲ್ಲ ಆದ್ದರಿಂದ VC ∞ 60 3 180 Volt ಆಗಿದೆ ಆರಂಭಿಕ ಮೌಲ್ಯ VC 0 ಆಗಿದೆ ಅಂತಿಮ ಸ್ಥಿರ ಸ್ಥಿತಿಯ ಮೌಲ್ಯ 180 Volt ಆಗಿದೆ ಮುಂದೆ ಸರ್ಕ್ಯೂಟ್ ನ ಸಮಯದ ಸ್ಥಿರಾಂಕವನ್ನು ಕಂಡುಹಿಡಿಯಬೇಕು ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ಓಪನ್ ಆಗಿರುವುದರಿಂದ ಇದು ಕೆಪಾಸಿಟರ್ ತುದಿ ಆಗಿರುವುದರಿಂದ ಸಮಾನ ಪ್ರತಿರೋಧ RThevenin ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಶಾರ್ಟ್ ಆಗಿದೆ ಆದ್ದರಿಂದ 40 ಮತ್ತು 60 ಸಮಾನಾಂತರವಾಗಿವೆ ಆದ್ದರಿಂದ RThevenin 16 40 6040 60 ಆಗುತ್ತದೆ ಅದು ಏನೇ ಬಂದರೂ Ω ನಲ್ಲಿ ಇರುತ್ತದೆ ಮತ್ತು C 2 5 millifarad ಎಂದು ನೀಡಲಾಗಿದೆ ಆದ್ದರಿಂದ tau CRThevenin ಅನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಈ ವಿಷಯಕ್ಕೆ ಹೋಗೋಣ ಈ ಸಂದರ್ಭದಲ್ಲಿ V 0 V 0 100 volt ಎಂದು ನೀಡಲಾಗುತ್ತದೆ ಆದ್ದರಿಂದ VC ∞ 180 Volt ಎಂದಾಗುತ್ತದೆ ಮತ್ತು ನಾನು i ∞ ಅನ್ನು ಸಹ 3 ampere ಎಂದು ಲೆಕ್ಕ ಹಾಕಿದ್ದೇನೆ ಆದ್ದರಿಂದ ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು V 0 ಅನ್ನು ಸುಲಭವಾಗಿ ಪಡೆಯಬಹುದು ಇದರರ್ಥ ಈ V 0 ಅನ್ನು V ಎಂದು ಇಲ್ಲಿ ಅರ್ಥೈಸಿಕೊಳ್ಳಬೇಕು ಆದ್ದರಿಂದ V 0 ಈ ವೋಲ್ಟೇಜ್ ಅನ್ನು ಸಹ ನೋಡಲ್ ವಿಶ್ಲೇಷಣೆಯಿಂದ ಪಡೆಯಬಹುದು ಆದ್ದರಿಂದ ಇಲ್ಲಿ ನೀವು KCL ಅನ್ನು ಅನ್ವಯಿಸಬೇಕು ಈ ಬಿಂದುವಿನಲ್ಲಿ ವೋಲ್ಟೇಜ್ 300 volt ಮತ್ತು ಈ ಆರಂಭಿಕ ವೋಲ್ಟೇಜ್ ನೀವು 100 volt ಎಂದು ಕರೆಯುವ V 0 ಆಗಿತ್ತು ಆದ್ದರಿಂದ ಈ ಸಮಯದಲ್ಲಿ ನೀವು ನೋಡಲ್ ವಿಶ್ಲೇಷಣೆಯನ್ನು ಅನ್ವಯಿಸುತ್ತೀರಿ ನೀವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಈ ಪ್ರಕಾರ ತೆಗೆದುಕೊಳ್ಳುತ್ತೀರಿ ಮತ್ತು ಅದರಂತೆ KCL ಅನ್ನು ಅನ್ವಯಿಸುತ್ತೀರಿ ಎಂದು ಭಾವಿಸೋಣ ಈ ಸಮಯದಲ್ಲಿ ಸ್ವಿಚ್ ಮುಚ್ಚಲಾಗಿದೆ ಆದ್ದರಿಂದ ಆ ಸಮಯದಲ್ಲಿ V 0 ಅನ್ನು ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಸುಲಭವಾಗಿ ಪಡೆಯಬಹುದು V 0 30040 V 0 60 V 0 10016 ಎಂದಾಗುತ್ತದೆ ಎಲ್ಲಾ ವಿದ್ಯುತ್ ಹರಿವುಗಳು ಇಲ್ಲಿಂದ ಹೊರಹೊರಡುತ್ತಿವೆ ಅದಕ್ಕಾಗಿಯೇ ಇವೆಲ್ಲವನ್ನೂ ಒಟ್ಟುಗೂಡಿಸಲಾಗಿದೆ ನೀವು ಈ ಸಮೀಕರಣವನ್ನು ಬಿಡಿಸಿದರೆ V 0 ಇದು 132 Volt ಎಂದು ಆಗುತ್ತದೆ ಈಗ RThevenin 40 Ω ಆಗಿದೆ ನಿಮಗೆ tau 0 1 second ಸಿಗುತ್ತದೆ ಮತ್ತು ನಾನು VCt VC ∞180 Volt ಎಂದು ಲೆಕ್ಕ ಹಾಕಿದ್ದೇನೆ VC 0 ಅನ್ನು 100 Volt ಎಂದು ನೀಡಲಾಗಿದೆ ಆದ್ದರಿಂದ tau 0 1 second ಎಂದು ಲೆಕ್ಕಹಾಕಲಾಗಿದೆ ಆದ್ದರಿಂದ ಇದು e 10 t ಎಂದಾಗುತ್ತದೆ ಆದ್ದರಿಂದ t 0 ಆದಾಗ VCt 180 80e 10 t Volt ಗೆ ಸಮನಾಗಿರುತ್ತದೆ ಅಂತೆಯೇ i i ∞ i 0 i ∞e t τ ಆಗಿದೆ ಆದ್ದರಿಂದ i 3 2 2 3 e 10t ಆಗುತ್ತದೆ ಆದ್ದರಿಂದ t 0 ಆದಾಗ i 3 2 2 3 e 10t ಆಗುತ್ತದೆ ಸ್ವಲ್ಪ ಈ ಸಮಸ್ಯೆಯ ರೇಖಾಚಿತ್ರದ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಮುಂದಿನದು ತುಂಬಾ ಆಸಕ್ತಿದಾಯಕ ಸಮಸ್ಯೆ ಆದ್ದರಿಂದ ಆಕೃತಿ 50 ರಲ್ಲಿ ಸೂಚಿಸಿದ ವೋಲ್ಟೇಜ್ಗಳನ್ನು ಮತ್ತು ವಿದ್ಯುತ್ t 0 ನಲ್ಲಿ ಸ್ವಿಚ್ ಮುಚ್ಚಿದ ಕೂಡಲೇ ನಿರ್ಧರಿಸಿರಿ ಕೆಪಾಸಿಟರ್ಗಳು ಆರಂಭದಲ್ಲಿ ಚಾರ್ಜ್ ಆಗಿಲ್ಲವೆಂದು ಭಾವಿಸಿ ಸ್ವಿಚ್ ಮುಚ್ಚಿದ ಬಹಳ ಸಮಯದ ನಂತರ ಈ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹಗಳನ್ನು ಕಂಡುಹಿಡಿಯಿರಿ ಸ್ವಿಚ್ ಮುಚ್ಚಿದ ತಕ್ಷಣ i 3 V 1 0 i 3 i 3 0 V 3 0 i 4 0 ಮತ್ತು V 4 0 ನ ಮೌಲ್ಯ ಏನೆಂದು ನಿರ್ಧರಿಸಿರಿ ನೀಡಲಾಗುವ ಸರ್ಕ್ಯೂಟ್ ನಲ್ಲಿ ಇನ್ನೊಂದು ವಿಷಯವೆಂದರೆ ಇನ್ನೊಂದು ವಿಷಯವೆಂದರೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದ ನಂತರ ಅವುಗಳ ಸ್ಥಿರ ಸ್ಥಿತಿ ಮೌಲ್ಯಗಳು ಯಾವುವು ಎಂದು ಕಂಡುಹಿಡಿಯಿರಿ ಆರಂಭದಲ್ಲಿ ಸ್ವಿಚ್ ಮುಕ್ತವಾಗಿತ್ತು ನಂತರ ಅದನ್ನು ಮುಚ್ಚಲಾಗುತ್ತದೆ ಆದ್ದರಿಂದ ಸ್ವಿಚ್ ಆರಂಭದಲ್ಲಿ ತೆರೆದಿದ್ದರೆ ಮತ್ತು ಕೆಪಾಸಿಟರ್ ಅನ್ನು ಆರಂಭದಲ್ಲಿ ಚಾರ್ಜ್ ಮಾಡದಿದ್ದರೆ V 1 0 V 4 0 0 ಆಗುತ್ತದೆ ಇಲ್ಲಿ ಈ 3 microfarad ಕೆಪಾಸಿಟರ್ ನ ವೋಲ್ಟೇಜ್ V 4 ಆಗಿದೆ ಮತ್ತು ಇಲ್ಲಿ ಅದು V1 ಆಗಿದೆ ಆದ್ದರಿಂದ ಆರಂಭದಲ್ಲಿ ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡಲಾಗಿಲ್ಲ ಆದ್ದರಿಂದ V 1 0 V4 0 0 ಆಗಿದೆ ಈಗ ಕೆಪಾಸಿಟರ್ ನ ವೋಲ್ಟೇಜ್ 0 ಆಗಿದ್ದರಿಂದ ಅದು ಶಾರ್ಟ್ ಸರ್ಕ್ಯೂಟ್ ನಂತೆ ಕಾರ್ಯನಿರ್ವಹಿಸುತ್ತದೆ V 4 ಮತ್ತು V 1 ಈಎರಡೂ ಕೆಪಾಸಿಟರ್ ಗಳು ಶಾರ್ಟ್ ಸರ್ಕ್ಯೂಟ್ ನಂತೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ V 3 0 100 volt ಆಗುತ್ತದೆ ಇದರರ್ಥ ಆ ಸ್ವಿಚ್ ಮುಚ್ಚಿದ ತಕ್ಷಣ ಇದು ಶಾರ್ಟ್ ಸರ್ಕ್ಯೂಟ್ ನಂತೆ ಕಾರ್ಯನಿರ್ವಹಿಸುತ್ತಿದೆ ಆ ಸಮಯದಲ್ಲಿ ಅದು ಶಾರ್ಟ್ ಆಗಿದ್ದರೆ i30 ಎಂದು ಹೇಳಬಹುದು ಮತ್ತು V 3 0 100 volt ಗೆ ಸಮಾನವಾಗಿರುತ್ತದೆ ಏಕೆಂದರೆ ಇಲ್ಲಿ ಏನೂ ಇಲ್ಲ ಇದು ಶಾರ್ಟ್ ಆಗಿದೆ ಆದ್ದರಿಂದ V 3 0 100 volt ಆಗಿರುತ್ತದೆ ನಾನು ಅದನ್ನು ಸ್ಪಷ್ಟ ಗೊಳಿಸುತ್ತೇನೆ ಆದ್ದರಿಂದ ಅದು 100 volt ಆಗಿದೆ ಈಗ ಆದ್ದರಿಂದ ಇದು i3 ಮತ್ತು i 1 ಶಾರ್ಟ್ ಆಗಿರುತ್ತದೆ ಅಂದರೆ ವಿ 1 0 0 ಆಗಿದೆ ಆದ್ದರಿಂದ i3 010 0 ampere ಆಗಿರುತ್ತದೆ ಈಗ ಇದು i3 ಮತ್ತು ಇದು ವೋಲ್ಟೇಜ್ ಎಂದು ಕರೆಯುತ್ತೀರಿ ಇಲ್ಲಿ ನಿಜವಾಗಿ ಒಂದು ದತ್ತಾಂಶ ಕಾಣೆಯಾಗಿದೆ ಈ ಮೌಲ್ಯವು 25 Ω ಆಗಿದೆ ಅಂದರೆ 25 Ω ನಲ್ಲಿರುವ ವೋಲ್ಟೇಜ್ V2 ಆಗಿದೆ ಆದ್ದರಿಂದ i3 0 100 25 ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂದರೆ ಅದು 100 25 4 ampere ಆಗಿದೆ ಅಂತೆಯೇ ಇದಕ್ಕೂ ಈ ಕೆಪಾಸಿಟರ್ ವೋಲ್ಟೇಜ್ V 4 ಆಗಿದೆ ಇದು ಶಾರ್ಟ್ ಆಗಿದೆ ಮತ್ತು ಸ್ವಿಚ್ ಮುಚ್ಚಲ್ಪಟ್ಟಿದೆ ಆದ್ದರಿಂದ ಸ್ವಿಚ್ ಮುಚ್ಚಿದ ತಕ್ಷಣ i3 0 100 502 ampere ಆಗಿರುತ್ತದೆ ಮತ್ತು ಈಗ ನೀವು ಈ ನೋಡ್ ನಲ್ಲಿ KCL ಅನ್ನು ಅನ್ವಯಿಸಿದರೆ i3 0 i10 i20 ಎಂದಾಗುತ್ತದೆ ಆದ್ದರಿಂದ i 3 i 30 i 3 ಅಂದರೆ 4 0 4 ampere ಆಗಿರುತ್ತದೆ ಈಗ ಎರಡನೆಯ ವಿಷಯವೆಂದರೆ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಿದ ನಂತರ ಸ್ಥಿರ ಸ್ಥಿತಿಯಲ್ಲಿ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ನಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಆ ಸಮಯದಲ್ಲಿ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ i 4 ∞ i 2 ∞ 0 ಆಗಿರುತ್ತದೆ ಏಕೆಂದರೆ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ i 4 ∞ i 2 ∞ ಯ ಸ್ಥಿರ ಸ್ಥಿತಿಯ ಮೌಲ್ಯ 0 ಆಗುತ್ತದೆ ಏಕೆಂದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ i 2 ∞ i 4 ∞ 0 ಆಗುತ್ತದೆ ಈಗ i1 ∞ i 3∞ ಆಗಿದೆ ಈಗ ನೀವು ಈ ವಿಷಯಕ್ಕೆ ಬಂದರೆ ಇದು i 1 ∞ ಮತ್ತು ಇದು i 2 ∞ ಆಗಿದೆ ಇದು ಮುಕ್ತವಾಗಿದೆ ಮತ್ತು ಇದು ಸಹ ಮುಕ್ತವಾಗಿದೆ ಆ ಸಂದರ್ಭದಲ್ಲಿ i 2 ∞ ಮತ್ತು i ಅನ್ನು ನೀವು ಕಂಡುಹಿಡಿಯಬೇಕು ಇದರ ಮೂಲಕ ಏನೂ ಹರಿಯುತ್ತಿಲ್ಲ ಮತ್ತು ಇದು ಮುಕ್ತವಾಗಿದೆ ಆದ್ದರಿಂದ i 3 i 1 ಎಂದಾಗುತ್ತದೆ ಇದು ಮುಕ್ತವಾಗಿದೆ ಅಂದರೆ i3 ಮತ್ತು i1 ಸಮಾನವಾಗಿರುತ್ತವೆ ಇದು ಮುಕ್ತ ವಾಗಿದೆ ಅದು ಇಲ್ಲ ಎಂದು ಊಹಿಸಿ ಇದು ಮುಕ್ತವಾಗಿದೆ ಮತ್ತು ಇದು ಮುಚ್ಚಿದೆ ಆ ಸಂದರ್ಭದಲ್ಲಿ ಅದು 10 Ω ಆಗಿರುತ್ತದೆ ಮತ್ತು ನಾನು ನಿಮಗೆ ಹೇಳಿದಂತೆ ಇಲ್ಲಿ ಅದು 25 Ω ಆಗಿದೆ ಇದು ನಿಜವಾಗಿ ತಪ್ಪಿಹೋಗಿದೆ ಆದ್ದರಿಂದ ಈ ಮೂಲಕ ಹರಿಯುವ ವಿದ್ಯುತ್ ಹರಿವು i 1 100 25 10100 35 ಆಗುತ್ತದೆ ಅಂದರೆ i 3 ∞ i 1 ∞ 100 35 ampere ಆಗುತ್ತದೆ ಅದು ಏನೇ ಬಂದರೂ ಇದು ಮುಕ್ತವಾಗಿದೆ ಆದ್ದರಿಂದ ಇಲ್ಲಿ ಯಾವುದೇ ವಿದ್ಯುತ್ ಹರಿಯುತ್ತಿಲ್ಲ ಮತ್ತು ಇದನ್ನು ಮುಚ್ಚಲಾಗಿದೆ ಮತ್ತು ಒಂದೇ ವಿಷಯವೆಂದರೆ ಇದು ಸರ್ಕ್ಯೂಟ್ ಮತ್ತು ಇದು ಪ್ರಸ್ತುತ ವಿದ್ಯುತ್ ಹರಿವು ಇದು 100 ವೋಲ್ಟ್ ಟರ್ಮಿನಲ್ ಎಂದು ನೀಡಲಾಗಿದೆ ಇದರರ್ಥ ಇದನ್ನು i 1 ∞ ಎಂದು ಕರೆಯುತ್ತೀರಿ ಅದರ ನಂತರ ನಾನು ಸರ್ಕ್ಯೂಟ್ ಗೆ ಹೋಗುತ್ತಿಲ್ಲ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ 6 volt ಆಗಿರುತ್ತದೆ ಸರ್ಕ್ಯೂಟ್ ಅನ್ನು ನೋಡಿದರೆ i 3 ∞ ಅದು 25 Ω ನಲ್ಲಿ ಹರಿಯುತ್ತದೆ ಅದು ಮೂಲ ರೇಖಾಚಿತ್ರದಲ್ಲಿ ಇರಲಿಲ್ಲ ಎಂದು ನಾನು ಸರಿಪಡಿಸಿದ್ದೇನೆ ಆದರೆ 25 Ω ಇದೆ ಆದ್ದರಿಂದ V2 ∞25 2 86 71 4 volt ಆಗುತ್ತದೆ V 3 ∞ 0 50 0 0 volt ಆಗುತ್ತದೆ ಮತ್ತು hand mesh ಮೇಲೆ KVL ಅನ್ನು ಅನ್ವಯಿಸಿದಾಗ V 4 ∞ 100 V 3 ∞ 100 volt ಆಗುತ್ತದೆ